ಕಪ್ಪು ದೇಹ ವಿಕಿರಣ IV ಸ್ಟೀಫನ್ಸ್ ಬೋಲ್ಟ್ಜ್ಮನ್ ನಿಯಮ ಪ್ರಾಯೋಗಿಕ ಸಂಗತಿಗಳ ಕುರಿತು ನಮ್ಮ ವಿಶ್ಲೇಷಣೆಯನ್ನು ಪ್ರಾರಂಭಿಸುವ ಮೊದಲು ನಾವು ಇಲ್ಲಿಯವರೆಗೆ ಕಲಿತದ್ದನ್ನು ಸಂಕ್ಷಿಪ್ತವಾಗಿ ಹೇಳೋಣ ನಾವು ಕಲಿತಿದ್ದೇನೆಂದರೆ 1 ಕಪ್ಪು ದೇಹವನ್ನು ಕ್ಯಾವಿಟಿಯಲ್ಲಿ ಸಣ್ಣ ರಂಧ್ರವನ್ನು ಮಾಡುವ ಮೂಲಕ ತಯಾರಿಸಲಾಗುತ್ತದೆ ನನಗೆ ಈ ರಂಧ್ರ ಬೇಕು ಏಕೆಂದರೆ ವಿಕಿರಣವು ಹೊರಬರಬೇಕು 2 ಕ್ಯಾವಿಟಿಯೊಳಗಿನ ಶಕ್ತಿಯ ಸಾಂದ್ರತೆಯು a ಗೆ ಸಂಬಂಧಿಸಿದೆ ಇನ್ಟೆನ್ಸಿಟಿ ಅಥವಾ ಹೊರಸೂಸುವಿಕೆ Euc4ಮತ್ತು b ಗೆ ಸಮಾನವಾಗಿರುತ್ತದೆ ನಾನು ವಿಕಿರಣ ಒತ್ತಡವನ್ನು ಸಹ ಕರೆಯುವ ಒತ್ತಡವು u3 ಗೆ ಸಮಾನವಾಗಿರುತ್ತದೆ ಈ u3 ಸಮತಲ ತರಂಗಗಳಿಂದ ಅನ್ವಯಿಸುವ ಒತ್ತಡಕ್ಕಿಂತ ಭಿನ್ನವಾಗಿರುತ್ತದೆ ಆದ್ದರಿಂದ ವಿಕಿರಣದ ಐಸೊಟ್ರೊಪಿಕ್ ಸ್ವಭಾವದಿಂದಾಗಿ u3 ಉಂಟಾಗುತ್ತದೆ ಎಂದು ಗಮನಸೆಳೆಯುತ್ತೇನೆ ವಿಕಿರಣವು ಹೀರಲ್ಪಡುತ್ತದೆಯೇ ಅಥವಾ ಅದು ಪ್ರತಿಫಲಿಸುತ್ತದೆಯೇ ಎಂಬುದನ್ನು ಅವಲಂಬಿಸಿ ಸಮತಲ ತರಂಗಗಳ ಒತ್ತಡವು u ಅಥವಾ 2u ಆಗಿದೆ ಆದರೆ ಈಗ ನೀವು ಪಡೆಯುವ ಉತ್ತರ u3 ಆದ್ದರಿಂದ ನಾನು ಕಪ್ಪು ದೇಹಕ್ಕಾಗಿ ಮತ್ತೆ ರಂಧ್ರ ಹೊಂದಿದ ಕ್ಯಾವಿಟಿ ಮಾಡುವೆನು ಹೊರಬರುವ ವಿಕಿರಣವು ಅದರ ತಾಪಮಾನವನ್ನು ಅವಲಂಬಿಸಿರುತ್ತದೆ ಸರಿ ಅದರ ತಾಪಮಾನ T ಮೇಲೆ ಮಾತ್ರ u ಅನ್ನು ಅವಲಂಬಿಸಿರುವ ಕ್ಯಾವಿಟಿಯೊಳಗಿನ ವಿಕಿರಣ ಒತ್ತಡ ಇದು ಕೇವಲ T ನ ಕಾರ್ಯವಾಗಿದೆ ಅನಿಲ ಅಥವಾ ಒತ್ತಡದ ಪರಿಮಾಣ ಒತ್ತಡದ ತಾಪಮಾನ ಕೆಲವು ಕೇವಲ 2 ನಿಯತಾಂಕಗಳನ್ನು ನಿರ್ದಿಷ್ಟಪಡಿಸಲು ನಿಮಗೆ 2 ನಿಯತಾಂಕಗಳು ಬೇಕಾಗುತ್ತವೆ ಎಂದು ನೀವು ನೋಡುವ ಅನಿಲ ಅಥವಾ ಆದರ್ಶ ಅನಿಲಕ್ಕಿಂತ ಭಿನ್ನವಾಗಿ ವಿಕಿರಣದಲ್ಲಿ ಇದು ಕೇವಲ ಒಂದು ನಿಯತಾಂಕವಾಗಿದೆ ಆದ್ದರಿಂದ ವಿಕಿರಣವನ್ನು ತಾಪಮಾನ T ಎಂದು ಕರೆಯಲಾಗುವ ಒಂದೇ ಒಂದು ವೇರಿಯೇಬಲ್ ಮೂಲಕ ನಿರ್ದಿಷ್ಟಪಡಿಸಲಾಗುತ್ತದೆ p ಮತ್ತು T ಅಗತ್ಯವಿರುವ ಆದರ್ಶ ಅನಿಲವೆಂದು ಸ್ವತಂತ್ರವಾಗಿ ಹೇಳೋಣ ಇಲ್ಲಿ p ಮತ್ತು T ಸ್ವತಂತ್ರವಾಗಿಲ್ಲ p ಕೇವಲ T ಯ ಮೇಲೆ ಅವಲಂಬಿತವಾಗಿರುತ್ತದೆ ಅಥವಾ p T ಯನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಎಲ್ಲವನ್ನೂ T ನಿರ್ಧರಿಸುತ್ತದೆ ಮತ್ತು ಇದರ ಪರಿಣಾಮವಾಗಿ T ಯ ವಿಷಯದಲ್ಲಿ ವಿಕಿರಣದ ತೀವ್ರತೆಯನ್ನು ನೀಡುವ ಸ್ಟೀಫನ್ ಬೋಲ್ಟ್ಜ್ಮನ್ ನಿಯಮ ಎಂದು ಕರೆಯಲ್ಪಡುತ್ತದೆ ಮತ್ತು ಅದರ ಪ್ರಕಾರ ಹೊರಹೋಗುವ ವಿಕಿರಣದ ಇನ್ಟೆನ್ಸಿಟಿಯು T4 ಗೆ ಸಮಾನವಾಗಿರುತ್ತದೆ ಅಲ್ಲಿ ಸಿಗ್ಮಾವನ್ನು ಸ್ಟೀಫನ್ ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಅದರ ಮೌಲ್ಯವು 5 67 × 10 8 Wm2K4 ಆದ್ದರಿಂದ ಇದು ಆರಂಭದಲ್ಲಿ ಪ್ರಾಯೋಗಿಕವಾಗಿ ಪಡೆದ ಸಂಬಂಧವಾಗಿದೆ ಹೇಗಾದರೂ ಒಳಗೆ ವಿಕಿರಣದ ಒತ್ತಡವನ್ನು ನಾನು ವ್ಯಾಖ್ಯಾನಿಸಬಹುದು ತಾಪಮಾನದ ದೃಷ್ಟಿಯಿಂದ ನಾನು ವ್ಯಾಖ್ಯಾನಿಸಬಹುದು ಆದ್ದರಿಂದ ಬೋಲ್ಟ್ಜ್ಮನ್ ಮಾಡಿದ ಈ ನಿಯಮ ಪಡೆಯಲು ನಾನು ಥರ್ಮೋ ಡೈನಾಮಿಕ್ಸ್ ಅನ್ನು ಸಹ ಬಳಸಬಹುದು ಮತ್ತು ಅದಕ್ಕಾಗಿಯೇ ಇದನ್ನು ಸ್ಟೀಫನ್ ಬೋಲ್ಟ್ಜ್ಮನ್ ನಿಯಮ ಎಂದು ಕರೆಯಲಾಗುತ್ತದೆ ಮತ್ತು ಈಗ ಅದನ್ನು ಮಾಡೋಣ ಆದರೆ ಅದಕ್ಕೂ ಮೊದಲು ಇನ್ಟೆನ್ಸಿಟಿ ನನಗೆ ಸಿಗ್ಮಾ T 4 ಕ್ಕೆ ಹೆಚ್ಚಿಸಲಾಗಿದೆ ಮತ್ತು ಇದು 4u ನಿಂದ c ಹೊರತುಪಡಿಸಿ ಏನೂ ಅಲ್ಲ ಎಂದು ನಾವು ಮೊದಲೇ ನೋಡಿದ್ದೇವೆ ಆದ್ದರಿಂದ ಒಂದು ಕ್ಯಾವಿಟಿಯೊಳಗಿನ ವಿಕಿರಣ ಸಾಂದ್ರತೆಯನ್ನು 4 ಸಿಗ್ಮಾ ದಿಂದ c t ಹೆಚ್ಚಳದಿಂದ 4 ಕ್ಕೆ ನೀಡಲಾಗುವುದು ಮತ್ತು ಒಳಗೆ ಒತ್ತಡವನ್ನು 4 ಸಿಗ್ಮಾವನ್ನು 3 c ಇಂದ t ಮೂಲಕ 4 ಕ್ಕೆ ನೀಡಲಾಗುವುದು ಇದು ನೀವು ಈಗಾಗಲೇ ಒತ್ತಡ ಸೂತ್ರವನ್ನು ಪಡೆದುಕೊಂಡಿದ್ದೀರಿ ಈಗ ಥರ್ಮೋ ಡೈನಾಮಿಕ್ಸ್ ಮೂಲಕ ಸ್ಟೀಫನ್ ಬೋಲ್ಟ್ಜ್ಮನ್ ನಿಯಮವನ್ನು ಪಡೆಯೋಣ ನಾವು ಅದನ್ನು ಹೇಗೆ ಮಾಡುವುದು T ds d U P dv ಎಂದು ಹೇಳುವ ಮೊದಲ ನಿಯಮವನ್ನು ನಾವು ಅನ್ವಯಿಸುತ್ತೇವೆ ಆದ್ದರಿಂದ ನಾನು ಸ್ಥಿರ ತಾಪಮಾನದಲ್ಲಿ Tdsdv dudv P ಅನ್ನು ಹೊಂದಲಿದ್ದೇನೆ ಮ ಈಗ U ಇದು ಶಕ್ತಿಯ ಸಾಂದ್ರತೆಯ ಸಮಯ V ಗೆ ಸಮನಾಗಿರುವ ಆಂತರಿಕ ಶಕ್ತಿಯಾಗಿದೆ ಮತ್ತು ಇದು ಸ್ಥಿರ ತಾಪಮಾನದಲ್ಲಿ d Udv ಆಗಿರುತ್ತದೆ ಎಂದು ಸೂಚಿಸುತ್ತದೆ ಏಕೆಂದರೆ U ಕೇವಲ T ಯ ಮೇಲೆ ಅವಲಂಬಿತವಾಗಿರುತ್ತದೆ ಇದು ಬಹಳ ಮುಖ್ಯ U V ಅನ್ನು ಅವಲಂಬಿಸಿಲ್ಲ ಇದು T ಯ ಮೇಲೆ ಮಾತ್ರ ಅವಲಂಬಿತವಾಗಿರುತ್ತದೆ ಮತ್ತು ಅದು ಕಪ್ಪು ದೇಹದ ವಿಕಿರಣದ ಕುರಿತಾದ ಅವಲೋಕನವಾಗಿದೆ ಆದ್ದರಿಂದ ನೀವು dv t ಯಿಂದ T ds ಅನ್ನು ಹೊಂದಲಿದ್ದೀರಿ U P ಗೆ ಸಮನಾಗಿರುತ್ತದೆ ಅದು U ⅓ u ಅದು 43u ಆಗಿರುತ್ತದೆ ಈಗ ಥರ್ಮೋ ಡೈನಾಮಿಕ್ಸ್ನಲ್ಲಿ ಮ್ಯಾಕ್ಸ್ವೆಲ್ ರಿಲೇಶನ್ ಎಂದು ಕರೆಯಲ್ಪಡುವ ಅದು del S del V ಯಿಂದ ಸ್ಥಿರ ಪರಿಮಾಣದಲ್ಲಿ dp ಹೊರತುಪಡಿಸಿ ಏನೂ ಅಲ್ಲ ಎಂದು ಹೇಳುತ್ತದೆ ಈ ಸಂದರ್ಭದಲ್ಲಿ ನಾನು dt ಯಿಂದ ಮೂರನೇ du ಆಗಿ ಸ್ಥಿರ ಪರಿಮಾಣದಲ್ಲಿ ಬರೆಯಬಹುದು ಆದ್ದರಿಂದ ಈಗ ನಮ್ಮಲ್ಲಿರುವುದು T∂p∂TVT3u∂TV4u3 ವಾಸ್ತವವಾಗಿ ಈ ಭಾಗಶಃ ಉತ್ಪನ್ನವನ್ನು ನಾನು T3dudTಎಂದು ಸಹ ಬರೆಯಬಹುದು ಏಕೆಂದರೆ ಅದು ಈ 4u3 ತಾಪಮಾನದ ಮೇಲೆ ಮಾತ್ರ ಅವಲಂಬಿತವಾಗಿರುತ್ತದೆ ಈ 3 ರದ್ದುಗೊಳ್ಳುತ್ತದೆ ಮತ್ತು ನಾನು duu4dTT⇒ucT4 ಅನ್ನು ಪಡೆಯುತ್ತೇನೆ ಮತ್ತು ಅದು I ನಲ್ಲಿನ ಶಕ್ತಿಯ ಸಾಂದ್ರತೆಯಾಗಿದೆ ಅದು c ಎಂಬುದು ಕೆಲವು ಸ್ಥಿರವಾಗಿರುತ್ತದೆ Icu4 ಆದ್ದರಿಂದ ಇದು T4 ಗೆ ಅನುಪಾತದಲ್ಲಿರುತ್ತದೆ ಮತ್ತು ಅದು ಸ್ಟೀಫನ್ ಬೋಲ್ಟ್ಜ್ಮನ್ ನಿಯಮ ಆದ್ದರಿಂದ ನಾವು ಪಡೆದದ್ದು ಕಪ್ಪು ದೇಹಕ್ಕೆ T4 I ಮತ್ತು u ಸಂಬಂಧಿಸಿದೆ ಆದ್ದರಿಂದ uT4 ಆಂತರಿಕ ಶಕ್ತಿಯನ್ನು ತಾಪಮಾನಕ್ಕೆ ಸಂಬಂಧಿಸಿದ ಕೆಲವು ಸೈದ್ಧಾಂತಿಕ ಫಲಿತಾಂಶವನ್ನು ನಾವು ಪಡೆದಿದ್ದೇವೆ ಹೆಚ್ಚು ಆಸಕ್ತಿದಾಯಕವಾದದ್ದು ಆದಾಗ್ಯೂ ಈ ಶಕ್ತಿಯನ್ನು ಹೇಗೆ ವಿತರಿಸಲಾಗುತ್ತದೆ ಅಥವಾ ಸ್ಪೆಕ್ಟರಲ್ ಸಾಂದ್ರತೆಯು ವಿಭಿನ್ನ ತಾಪಮಾನಗಳಿಗೆ ವಿರುದ್ಧವಾಗಿರುತ್ತದೆ ಮತ್ತು ಇದು ವಿಜ್ಞಾನಿಗಳನ್ನು ದೀರ್ಘಕಾಲದವರೆಗೆ ಕಾಡುತ್ತಿದೆ ಈ ದಿಕ್ಕಿನಲ್ಲಿ ಮೊದಲ ಕಠಿಣ ವಿಶ್ಲೇಷಣೆ ಮತ್ತೆ ಥರ್ಮೋ ಡೈನಾಮಿಕ್ಸ್ ಅನ್ನು ಬಳಸುವುದು ವೀನ್ ಅವರಿಂದ ಮಾಡಲ್ಪಟ್ಟಿದೆ ಮತ್ತು ಅದು ನಮ್ಮ ಮುಂದಿನ ಕೆಲಸವಾಗಿದೆ ಆದ್ದರಿಂದ ಕಪ್ಪು ದೇಹದ ವಿಕಿರಣದ ಬಗ್ಗೆ ವೀನ್ನ ವಿಶ್ಲೇಷಣೆಯನ್ನು ಥರ್ಮೋ ಡೈನಾಮಿಕ್ಸ್ ಬಳಸಿ ನಡೆಸಲಾಯಿತು ಮತ್ತು ಅವರು 2 ಫಲಿತಾಂಶಗಳನ್ನು ಪಡೆದರು ಅದು ಬಹಳ ಮುಖ್ಯವಾಗಿದೆ ಮತ್ತು ಅದು ಸಂಶೋಧನೆಗೆ ದಾರಿ ಮಾಡಿಕೊಡುತ್ತದೆ ಮೊದಲ ಫಲಿತಾಂಶವನ್ನು ವೀನ್ ನ ಸ್ಥಳಾಂತರ ನಿಯಮ ಎಂದು ಕರೆಯಲಾಗುತ್ತದೆ ಇದು ಸ್ಪೆಕ್ಟರಲ್ ಸಾಂದ್ರತೆಯು max Tಸ್ಥಿರವಾಗಿರುತ್ತದೆ ಎಂದು ಹೇಳುತ್ತದೆ ಇದರ ತಾಪಮಾನವನ್ನು ನೀವು ನೋಡಿದ್ದೀರಿ ವಕ್ರಾಕೃತಿಗಳು ಈ ರೀತಿ ಕಾಣುತ್ತವೆ ಆದ್ದರಿಂದ ತಾಪಮಾನವು ಕಡಿಮೆಯಾಗುವ ರೀತಿಯಲ್ಲಿ ಈ ಗರಿಷ್ಠ ಬದಲಾವಣೆಯು ಆಗುತ್ತದೆ ಆದ್ದರಿಂದ ಅದು ಗರಿಷ್ಠ T ಸ್ಥಿರವಾಗುವ ರೀತಿಯಲ್ಲಿ ಉನ್ನತ ಮತ್ತು ಉನ್ನತ ಮಟ್ಟಕ್ಕೆ max ಹೋಗುತ್ತದೆ ಮತ್ತು ಎರಡನೆಯ ಫಲಿತಾಂಶವೆಂದರೆ ತಾಪಮಾನದ ಕಾರ್ಯವಾಗಿ u ಉತ್ಪನ್ನದ ಒಂದು ಕ್ರಿಯೆಯನ್ನು 5 ರಿಂದ ಭಾಗಿಸಿದಾಗ ಸ್ಥಿರವಾಗಿರುತ್ತದೆ ಆದ್ದರಿಂದ ಮತ್ತು T ಈ ಕಾರ್ಯದಲ್ಲಿ ಉತ್ಪನ್ನವಾಗಿ ಗೋಚರಿಸುತ್ತದೆ ಅವು ಬೇರೆ ಯಾವುದೇ ರೂಪದಲ್ಲಿ ಗೋಚರಿಸುವುದಿಲ್ಲ ಸ್ಥಿರ ಸಮಯಕ್ಕೆ ಹೋಲುತ್ತದೆ 3 ಇತರ ಕೆಲವು ಕಾರ್ಯ ಇದನ್ನು ನಾವು f1 ಎಂದು ಕರೆಯೋಣ ಆದ್ದರಿಂದ ಥರ್ಮೋ ಡೈನಾಮಿಕ್ಸ್ ಮೂಲಕ ನಾವು ಪಡೆದ ಎರಡು ಫಲಿತಾಂಶಗಳು ಇವು ಮತ್ತು ಅವುಗಳ ಡೇರಿವೆಶನ್ ಮುಂದಿನ ಉಪನ್ಯಾಸದಲ್ಲಿ ನಮ್ಮ ಉಪನ್ಯಾಸದ ವಿಷಯವಾಗಲಿದೆ